ಲೋಡ್ ಫ್ಲೋ ಅಧ್ಯಯನ ಮುಂದುವರಿಕೆ ಸರಿ ಮುಂದಿನದು ನ್ಯೂಟನ್ ರಾಫ್ಸನ್ ವಿಧಾನ ಗೌಸ್ ಸೀಡೆಲ್ವಿಧಾನವನ್ನು ಈಗಾಗಲೇ ನೋಡಿದ್ದೇವೆ ನ್ಯೂಟನ್ ರಾಫ್ಸನ್ ವಿಧಾನವನ್ನು NR ವಿಧಾನ ಎಂದು ಹೇಳಬಹುದು ಆದ್ದರಿಂದ ನ್ಯೂಟನ್ ರಾಫ್ಸನ್ ವಿಧಾನವೂ ಒಂದು ಪುನರಾವರ್ತನೆಯ ವಿಧಾನ ಇದನ್ನು ನೀವು ಗಣಿತ ಕೋರ್ಸ್ನಲ್ಲಿ ಕಲಿತಿರುವಿರಿ ನ್ಯೂಟನ್ ರಾಫ್ಸನ್ ವಿಧಾನದಲ್ಲಿ ನಿಮಗೆ ವಿಭಿನ್ನ ಸಮಸ್ಯೆಗಳನ್ನುಪರಿಹಾರ ಮಾಡುವುದು ಹೇಗೆ ಎಂದು ತಿಳಿದಿದೆ ಆದ್ದರಿಂದ ಇದು ನನ್ ಲೀನಿಯರ್ ಸೈಮಲ್ಟೇನೀಅಸ ಸಮೀಕರಣಗಳನ್ನು ಗುಂಪನ್ನು ಟೇಲರ್ನ ಸರಣಿTaylor's series ವಿಸ್ತರಣೆಯನ್ನು ಬಳಸಿಕೊಂಡು ಲೀನಿಯರ್ ಗುಂಪಿಗೆ ಅಂದಾಜು ಮಾಡುತ್ತದೆ ಮತ್ತು ನಿಯಮಗಳನ್ನು ಮೊದಲ ಕ್ರಮಾಂಕಕ್ಕೆ ನಿರ್ಬಂಧಿಸಲಾಗಿದೆ ಅಂದಾಜು ನಾವು ಟೇಲರ್ ಸರಣಿಯ ಮೊದಲ ಕ್ರಮಾಂಕ ವಿಸ್ತರಣೆಯವರೆಗೆ ಮಾತ್ರ ಪರಿಗಣಿಸುತ್ತೇವ ಎರಡನೆಯ ಅಥವಾ ಹೆಚ್ಚಿನ ಕ್ರಮಾಂಕಕ್ಕೆ ಹೋಗುವುದಿಲ್ಲ ಆದ್ದರಿಂದ ಉದಾಹರಣೆಗೆ ನನ್ ಲೀನಿಯರ್ ಸಮೀಕರಣಗಳ ಗುಂಪನ್ನು ನೀಡಲಾಗಿದೆ ಅವುಗಳನ್ನು ನೀವು ತೆಗೆದುಕೊಳ್ಳಿ f ಆದ್ದರಿಂದ y1 ವು f1 ನ ಕಾರ್ಯ ಪದಗಳಾದ x1 x2 xn ಸಮನಾಗಿರುತ್ತದೆ ಎಂದು ಭಾವಿಸೋಣ ಅದೇ ರೀತಿ y2 ವು f2 ವಿನ x1 x2 ನಿಂದ ವರೆಗೂ xn ಸಮಾನವಾಗಿದ್ದರೆ ಹಾಗೆಯೇ ynನ್ನು fn ನ x1 x2 ನಿಂದ xn ವರೆಗೆ ಸಮಾನವಾಗಿರುತ್ತದೆ ಎಂದುಕೊಂಡಾಗ ನೀವು ಇದನ್ನು ನನ್ ಲೀನಿಯರ್ ಸಮೀಕರಣ 43 ಎಂದು ಹೇಳುವ ಮೊದಲು ನಾವು ಪುನರಾವರ್ತನೆಯ ಪ್ರಕ್ರಿಯೆಯನ್ನು ನೋಡುತ್ತೇವೆ ಆಮೇಲೆ ನಾವು ಲೋಡ್ ಹರಿವಿಗೆ ಹೋಗುತ್ತೇವೆ ಆದ್ದರಿಂದ ಇದನ್ನು ನನ್ ಲೀನಿಯರ್ ಸಮೀಕರಣವಾಗಿ ತೆಗೆದುಕೊಳ್ಳಿ y1 f1x1 x2 xn y2 f2x1 x2 xn yn fn x1 x2 xn ಈಗ ವೆಕ್ಟರ್ಗೆ ಪರಿಹಾರ ಕಂಡುಕೊಳ್ಳಲು ಆರಂಭಿಕ ಅದಾಜುಗಳನ್ನು ಈ ರೀತಿ ನೀಡಲಾಗಿದೆ ಅಂದರೆ x10 x20 xn0 ನ ವರೆಗೆ x ನ ಆರ0ಬಿಕ ಮೌಲ್ಯಗಳನ್ನು ನೀಡಲಾಗಿದೆ ಈಗ ಏನು ಮಾಡುವುದೆಂದರೆ x1 ∆x2 ರಿಂದ ∆xn ವರೆಗೆ ಮೌಲ್ಯ ಅಂದಾಜಿಸಬೇಕು ಆಗ x10 x20 xn0 ಗೆ ತಿದ್ದುಪಡಿ ಅಗತ್ಯವಿದೆ ಅನುಕ್ರಮವಾಗಿ ನೀವು x ಮೌಲ್ಯವನ್ನು ಪ್ರತಿ ಪುನರಾವರ್ತನೆಗೆ ನವೀಕರಿಸಬೇಕಾದ ಅಗತ್ಯ ಇದೆ ಆದ್ದರಿಂದ ∆x1 ∆x2∆xn ಇವುಗಳು ಅಗತ್ಯವಿರುವ ತಿದ್ದುಪಡಿಗಳಾಗಿವೆ ಆದ್ದರಿಂದ ಇದು 43 ನೇ ಸಮೀಕರಣವಾಗಿದೆ ಅದೇ ರೀತಿ y2 ಅದು f2x10 ∆x1 x20 ∆x2 xn0 ∆xn ಮೌಲ್ಯಕ್ಕೆ ಸಮಾನವಾಗಿರುತ್ತದೆ yn fn ನ ಮೌಲ್ಯಕ್ಕೆ xn0 ∆xn ಇದು 44 ನೇ ಸಮೀಕರಣ y1 f1x10 ∆x1 x20 ∆x2

xn0 ∆xn ಈಗ ನೀವು ಈ ರೀತಿ ಮಾಡಿದಾಗ ಈ ಸಮೀಕರಣವನ್ನು ಟೇಲರ್ ಸರಣಿಯಲ್ಲಿ ಸರಿಯಾಗಿ ವಿಸ್ತರಿಸಬೇಕಾಗಿದೆ ಮತ್ತು ನಿಮ್ಮ ಮೊದಲ ಕ್ರಮಾ0ಕವನ್ನು ಮಾತ್ರ ನಾವು ಪರಿಗಣಿಸುತ್ತೇವೆ ನಿಮ್ಮ ಎರಡನೆಯ ಕ್ರಮಾ0ಕ ಡಿರೈವಿಟಿಗಳನ್ನು ಹೊಂದಿದ್ದನ್ನು ಸರಿಯಾಗಿ ಪರಿಗಣಿಸುವುದಿಲ್ಲ ಆದ್ದರಿಂದ ಸೆಟ್ 44 ರ ಸಮೀಕರಣವು ನಿಮ್ಮಲ್ಲಿ n ಸಂಖ್ಯೆಯ ನನ್ ಲೀನಿಯರ್ ಸಮೀಕರಣವನ್ನು 2 ಅಥವಾ ಹೆಚ್ಚಿನ ವೇರಿಯಬಲ್ನ ಫಂಕ್ಜನ್ ನ್ನು ಟೇಲರ್ ಸರಣಿಯಿಂದ Taylor's seriesವಿಸ್ತರಿಸಬಹುದು ಉದಾಹರಣೆಗೆ ಈ ಕೆಳಗಿನವುಗಳನ್ನು 44 ರ ಮೊದಲ ಸಮೀಕರಣದಿಂದ ಪಡೆಯಲಾಗುತ್ತದೆ ಅಂದರೆ ಇದರರ್ಥ ನೀವು ಆ ಮೊದಲ ಸಮೀಕರಣವನ್ನು ತೆಗೆದುಕೊಂಡರೆ ನೀವು ತೆಗೆದುಕೊಳ್ಳುವ ಮೊದಲ ಸಮೀಕರಣವು ರೇಖಾತ್ಮಕವಲ್ಲದ ಸಮೀಕರಣದವಾಗಿದೆ 44 ನೇ ಸಮೀಕರಣವನ್ನು ಮಾತ್ರ ಪರಿಗಣಿಸಿ ಇದು 44 ರ ಈ ಮೊದಲ ಸಮೀಕರಣವಾಗಿದೆ ಆದ್ದರಿಂದ ನೀವು ಮಾಡಿದರೆ ನಂತರ ನೀವು ಈ yy1 f1x10 ∆x1 x20 ∆x2 xn0 ∆xn ವರೆಗೆ ಬರೆಯಬಹುದು ಆದ್ದರಿಂದ ನೀವು ಅದನ್ನು ಟೇಲರ್ ಸರಣಿಯಲ್ಲಿ ವಿಸ್ತರಿಸಬೇಕು ಆದ್ದರಿಂದ ಇದು f1x10 x20 xn0 ವರೆಗೆ ∆xdf1dx1 ಆಗುತ್ತದೆ ನಾನು ಇಲ್ಲಿ ಏನನ್ನು ಅರ್ಥೈಸುತ್ತೇನೆ0ದರೆ ನೀವು ಡಿರೈವಿಟಿಯನ್ನು ತೆಗೆದುಕೊಂಡು ಮತ್ತು ಎಲ್ಲಾ ಆರಂಭಿಕ ಮೌಲ್ಯವನ್ನು ಹಾಕಬೇಕು ಅದಕ್ಕಾಗಿಯೇ ನೀವು 0 ಎಂಬ ಪ್ರತ್ಯಯವನ್ನು ಹಾಕಿದಾಗ ಸರಾಸರಿ df1dx1 ಅದು ಏನೇ ಬಂದರೂ ನೀವು ಆ ಮೌಲ್ಯಗಳನ್ನು x ಮೌಲ್ಯಗಳಾಗಿ ಇಡಬೇಕು ಅದೇ ರೀತಿ Plus ∆x2df21dx2 ಅದೇ ರೀತಿ ∆xndfndxn ವರೆಗೆ ಕೂಡಿಸು 𝛹1 𝛹1 ಇದು ಉನ್ನತ ಕ್ರಮಾ0ಕದ ಪದಗಳು ಇದನ್ನು ಪರಿಗಣಿಸುವುದಿಲ್ಲ ಇಲ್ಲಿ 𝛹1 ಎನ್ನುವುದು ∆x1 ∆x2 ∆xn ಗಳ ಉನ್ನತ ಘಾತವಾಗಿದೆ ಮತ್ತು f1 ನ ಎರಡು ಮೂರನೇ ಡಿರೈವಿಟಿಗಳನ್ನು ಮತ್ತು ನಾವು ಇದನ್ನು ಪರಿಗಣಿಸುವುದಿಲ್ಲ ಇಲ್ಲಿವರೆಗೆ ಮಾತ್ರ ಪರಿಗಣಿಸುತ್ತೇವೆ ಆದುದರಿ0ದ ಮೊದಲಿಗೆ ಟೈಲರ್ ಶ್ರೇಣಿಯಲ್ಲಿ ವಿಸ್ತರಿಸುವ ಆದುದರಿಂದ ನಾನು ಇದನ್ನು ತಿರುಗಿಸಿದಾಗ 𝛹1ಇದನ್ನು ಪರಿಗಣಿಸದಿದ್ದರೆ ರೇಖೀಯ ಸಮೀಕರಣ ಈ ಕೆಳಗಿನಂತಿರುತ್ತದೆ ಆದುದರಿಂದ ನಾನು ಇದನ್ನು ತಿರುಗಿಸುತ್ತೇನೆ ಆಗ y ಅ0ದರೆ y1 f1x10 ∆x1 x20 ∆x2 xn0 ವರೆಗೆ ∆x1df1dx1 ∆xn ಗೆ ಸಮಾನವಾಗಿರುತ್ತದೆ df1dxn ರವರೆಗೆ ಈ ಎಲ್ಲ ಮೌಲ್ಯಗಳು df1dx1 ವರೆಗೆ ವಾಸ್ತವವಾಗಿ ನಾವು ಆರಂಭಿಕ ಮೌಲ್ಯವನ್ನು ಬದಲಿಸಬೇಕು ಮತ್ತು ಮೌಲ್ಯಮಾಪನ ಮಾಡಬೇಕು ಅದಕ್ಕಾಗಿಯೇ ಇವುಗಳನ್ನು ಸರಿಯಾಗಿ ತೋರಿಸಲಾಗಿದೆ ಅದೇ ರೀತಿ y2 ಸಮ f2x10 x20 xn0 ರ ವರೆಗೆ∆x ಗೆ ಸಮಾನವಾಗಿರುತ್ತದೆ ∆xn df2dxnವರೆಗೆ ಅದುದರಿ0ದ ಅದೇ ರೀತಿ y ಅ0ದರೆ yn fnx10 x20 xn0 ವರೆಗೆ∆x1dfndx1 up to ∆xn dfndxn ವರೆಗೆ ಇದು ಸಮೀಕರಣ 45 ನೀವು ಈಗ ಈ ರೀತಿ ಬರೆಯಬಹುದು y1 − f1 y2 − f2 ಸಮ yn − fn ಆಗಿದೆ ಅದುದರಿ0ದ ಅದೇ ರೀತಿ y1 − f1x10 x20 upto xn0 ಇದನ್ನು ಬರೆಯಬಹುದು ನಂತರ y2 − f2x10 x20 f 2 ನ ಎಲ್ಲ ಆರಂಭಿಕ ಮೌಲ್ಯ ನಂತರ yn − fn x10 x20 xn0ರ ವರೆಗೆ ಇದಕ್ಕೆ ಸಮಾನವಾಗಿರುತ್ತದೆ ಹಾಗೆಯೇ ಇದು df1dx1 ಆದರೆ ಡಿರೈವಿಟಿಯನ್ನು ತೆಗೆದುಕೊಂಡ ನಂತರ ಸರಿಯಾದ ಆರಂಭಿಕ ಮೌಲ್ಯಗಳನ್ನು ಹಾಕಬೇಕು ∆ f 2 ಭಾಗಿಸು df1dx2 ಆದ್ದರಿಂದ ಎಲ್ಲಾ ಪುನರಾವರ್ತನೆಗಳಲ್ಲಿ ವಾಸ್ತವವಾಗಿ ಮ್ಯಾಟ್ರಿಕ್ಸ್ df1dxn ವರೆಗೆ ಬದಲಾಗುತ್ತದೆ ಹಾಗೆಯೇ df2dx2 df2dxn ಇದು dfndx1 dfndx2 dfndxn ಆಗಿದ್ದು ∆x1∆x2∆xnರ ವರೆಗೆ ಇರುತ್ತದೆ ಇದು ಸಮೀಕರಣ 46 ಇಲ್ಲಿ ಹೊಂದಿಕೆಯಾಗದೆ ಇರುವುದನ್ನು D ಎಂದು ವ್ಯಾಖ್ಯಾನಿಸೋಣ ಮತ್ತು ಇದನ್ನು J ಎಂದು ನೀವು ವ್ಯಾಖ್ಯಾನಿಸಬಹುದು ಆದ್ದರಿಂದ J ಅನ್ನು ವಾಸ್ತವವಾಗಿ ಜಾಕೋಬೀನ್ ಫಂಕ್ಜನ್ fi ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ಸಮೀಕರಣವು D ಆಗಿದ್ದರೆ ಮತ್ತು ಅದೇ J ಆದರೆ ಮತ್ತು ಈ ಉಳಿದ ವೆಕ್ಟರ್ ∆x1∆x2 ಗಳನ್ನುಕ್ಯಾಪಿಟಲ್capital R ಎಂದು ಕರೆಯಬಹುದು ∆x1∆x2 ∆xn 1 ಇದನ್ನು ಕ್ಯಾಪಿಟಲ್ R ಎಂದು ಕರೆಯಬಹುದು ಅಂದರೆ D JR ಎಂದು ಬರೆಯಬಹುದು D ಯು J ಆಗಿದ್ದರೆ ಮತ್ತು ಈ ವೆಕ್ಟರ್ R ಇಲ್ಲಿ ತೋರಿಸಲಾಗುವುದಿಲ್ಲ ಆದರೆ ನಾನು ಅದನ್ನು ∆x1 ಕೇಳಬಹುದು ನಂತರ ಇದು R ಆದರೆ ಈ ಒಂದು ಸಮೀಕರಣವನ್ನು D JR ಎಂದು ಬರೆಯಬಹುದು ಇದು ಸಮೀಕರಣ 47 ಇದರಲ್ಲಿ J ಯು ಜಾಕೋಬೀನ್ ಫಂಕ್ಜನ್ fi ಮತ್ತು R ನ ಬದಲಾವಣೆಯ ವೆಕ್ಟರ್ ∆xi ಆಗಿದೆ ಆದ್ದರಿಂದ ಸಮೀಕರಣ 47 ಅನ್ನು ಪುನರಾವರ್ತನೆಯ ರೂಪದಲ್ಲಿ ಬರೆಯಬಹುದು ಅದು ಯಾವುದೇ ಪುನರಾವರ್ತನೆಯು p ಯನ್ನು ಎಣಿಸುತ್ತದೆ ಎಂದು ಭಾವಿಸೋಣ ನಂತರ D JR p ಎಂಬುದು ಪುನರಾವರ್ತನೆಯ ಎಣಿಕೆ ಅಂದರೆ R ಯು J 1 D ಗೆ ಸಮನಾಗಿರುತ್ತದೆ ಇದು ಸಮೀಕರಣ 48 R J 1 D ಆದ್ದರಿಂದ xi ನ ಹೊಸ ಮೌಲ್ಯವನ್ನು xip1xip∆xipಎಂದು ಲೆಕ್ಕಹಾಕಲಾಗುತ್ತದೆ ಅಲ್ಲಿ R ನ ವೆಕ್ಟರ್ ಡೆಲ್ ∆x1 ∆x2 ∆x3 ∆xnp ವರೆಗೆ ಆಗಿರುತ್ತದೆ ಆದ್ದರಿಂದ ನೀವು ಇದನ್ನು ತಿಳಿದಿದ್ದರೆ ಎಲ್ಲಾ ∆x ಅನ್ನು ಸರಿಯಾಗಿ ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ ಇದು R ಎಂದರೆ ವಾಸ್ತವವಾಗಿ R ಆಗಿದೆ R ಅಂದರೆ ∆x1 ∆x2 ರೀತಿಯಾಗಿ ತಿಳಿಯಬಹುದು ಆದ್ದರಿಂದ ಎಲ್ಲಾ ∆x ಮೌಲ್ಯವನ್ನು ಸಮೀಕರಣ 48 ರಿಂದ ಲೆಕ್ಕಹಾಕಬಹುದು ಆದ್ದರಿಂದ x ಅನ್ನು xip1xip ಆಗಿ ನವೀಕರಿಸಬಹುದು ಮತ್ತು ಇಲ್ಲಿಂದ ನೀವು ∆xipಗಾಗಿ ಎಲ್ಲಾ ∆x ಮೌಲ್ಯಗಳನ್ನು ಪಡೆಯುತ್ತೀರಿ ಇದು ಸಮೀಕರಣ 49 ಆದ್ದರಿಂದ ಪ್ರತಿ xi ಗೆ 2 ಸತತ ಮೌಲ್ಯಗಳು ನಿರ್ದಿಷ್ಟ ಸಹಿಷ್ಣುತೆಯಿಂದ ಭಿನ್ನವಾಗುವವರೆಗೆ ಪ್ರಕ್ರಿಯೆಯನ್ನು ಪುನರಾವರ್ತಿಸಲಾಗುತ್ತದೆ ಏಕೆಂದರೆ ನಂತರ ಒಮ್ಮುಖ ಗುಣಲಕ್ಷಣ ಗಳನ್ನು ಮಾಡಬೇಕಾಗುತ್ತದೆ ಆದ್ದರಿಂದ ಅದೇ ರೀತಿಯಲ್ಲಿ ನಂತರ ನ್ಯೂಟನ್ ರಾಫ್ಸನ್ ವಿಧಾನವನ್ನು ನೋಡುತ್ತೇವೆ ಮತ್ತು ನೀವು ಆ ಪರಿಹಾರವನ್ನು ಕಾನ್ವೆಕ್ಸ್ ಆಗಿ ನೋಡಬೇಕು ಆದ್ದರಿಂದ ಈ ಪ್ರಕ್ರಿಯೆಯಲ್ಲಿ J ಅನ್ನು ಪ್ರತಿ ಪುನರಾವರ್ತನೆಯಲ್ಲೂ ಮೌಲ್ಯಮಾಪನ ಮಾಡಬಹುದು ಬಹುಶಃ ∆x ಅನ್ನು ಬದಲಾಯಿಸುವುದು ಬಹಳ ಚಿಕ್ಕದಾಗಿದ್ದರೆ ಡೆಲ್ ∆xi ನಿಧಾನವಾಗಿ ಬದಲಾಗುವುದನ್ನು ಮಾತ್ರ ಮೌಲ್ಯಮಾಪನ ಮಾಡಬಹುದು ನಂತರ x ನ ಮೌಲ್ಯವನ್ನು ಬದಲಾಯಿಸುವುದು ಇದು ಬಹಳ ಚಿಕ್ಕದಾಗಿದೆ ಆದ್ದರಿಂದ ಜಾಕೋಬಿಯನ್ ಮ್ಯಾಟ್ರಿಕ್ಸ್ J ಪ್ರತಿ ಪುನರಾವರ್ತನೆಯನ್ನು ಮೌಲ್ಯಮಾಪನ ಮಾಡುವ ಬದಲು ನೀವು ಲೆಕ್ಕಾಚಾರ ಮಾಡಿದ ಮೊದಲ ಪುನರಾವರ್ತನೆಯನ್ನು ಪುನರಾವರ್ತಿಸುವ ಪ್ರಕ್ರಿಯೆಯ ಉದ್ದಕ್ಕೂ ಸ್ಥಿರವಾಗಿ ಬರೆಯಿರಿ ಆದ್ದರಿಂದ ಕ್ವಾಡ್ರಟಿಕ್ ಕನ್ವರ್ಜೆನ್ಸ್ ಕಾರಣ ನ್ಯೂಟನ್ನ ವಿಧಾನವು ಗೌಸ್ ಸೀಡೆಲ್ ವಿಧಾನಕ್ಕಿಂತ ಗಣಿತಶಾಸ್ತ್ರೀಯವಾಗಿ ಉತ್ತಮವಾಗಿದೆ ಆದ್ದರಿಂದ ನ್ಯೂಟನ್ ರಾಫ್ಸನ್ ವಿಧಾನವು ಗೌಸ್ ಸೀಡೆಲ್ ವಿಧಾನಕ್ಕಿಂತ ಉತ್ತಮವಾಗಿದೆ ಮತ್ತು ನೆಟ್ವರ್ಕ್ ಸರಿಯಾದ ಸ್ಥಿತಿಯಲ್ಲಿ ಇಲ್ಲದಿದ್ದರೆ ಅಲ್ಲಿ ಹೇಳುವ ವಿಷಯವು ಗೌಸ್ ಸೀಡೆಲ್ ಒಮ್ಮುಖವಾಗಲು ವಿಫಲವಾಗಬಹುದು ಆದ್ದರಿಂದ ತೊ0ದರೆಯ ನಂತರ ಏನು ಎಂದು ನಂತರ ನೋಡೋಣ ಮೊದಲು ನೀವು ನ್ಯೂಟನ್ ರಾಫ್ಸನ್ ವಿಧಾನದ ಬಗ್ಗೆ ಚರ್ಚಿಸೋಣ ಆದ್ದರಿಂದ ಮುಂದಿನದು ನ್ಯೂಟನ್ ರಾಫ್ಸನ್ ವಿಧಾನವನ್ನು ಬಳಸಿಕೊಂಡು ಆ ಲೋಡ್ ಹರಿವು ನೋಡೋಣ ಆದ್ದರಿಂದ ನೀವು ನೋಡಿದ ಸ್ವಲ್ಪವೇ ಗಣಿತದ ನ್ಯೂಟನ್ ರಾಫ್ಸನ್ ವಿಧಾನವನ್ನು ಬಳಸಿಕೊಂಡು ಈಗ ಲೋಡ್ ಹರಿವು ನೋಡೋಣ ಆದ್ದರಿಂದ ಈ ಸಂದರ್ಭದಲ್ಲಿ ನೀವು ದೊಡ್ಡ ವಿದ್ಯುತ್ ವ್ಯವಸ್ಥೆಗಳಿಗೆ ಹೆಚ್ಚು ಪರಿಣಾಮಕಾರಿ ಮತ್ತು ಪ್ರಾಯೋಗಿಕ ಎಂದು ಕರೆಯುತ್ತೀರಿ ಈ ವಿಧಾನದ ಸರಿಯಾದ ಪ್ರಯೋಜನವೆಂದರೆ ಪರಿಹಾರವನ್ನು ಪಡೆಯಲು ಅಗತ್ಯವಾದ ಪುನರಾವರ್ತನೆಗಳ ಸಂಖ್ಯೆಯು ನಿಮ್ಮ ಸಮಸ್ಯೆಯ ಗಾತ್ರದಿಂದ ಸ್ವತಂತ್ರವಾಗಿರುತ್ತದೆ ಮತ್ತು ಕಂಪ್ಯೂಟೇಷನ್ ದೃಷ್ಟಿಯಿಂದ ಅದು ತುಂಬಾ ವೇಗವಾಗಿರುತ್ತದೆ ಆದ್ದರಿಂದ ಮೂಲತಃ ನ್ಯೂಟನ್ ರಾಫ್ಸನ್ ವಿಧಾನಕ್ಕೆ ಏನಾಗುತ್ತದೆ ಎಂಬುದು ಸಾಮಾನ್ಯವಾಗಿ ನೀವು ಕಂಡುಕೊಳ್ಳುವ 3 ರಿಂದ 4 ಪುನರಾವರ್ತನೆಗಳು 2 ರಿಂದ 3 ಪುನರಾವರ್ತನೆಗಳನ್ನು ಸಹ ಒಮ್ಮುಖವಾಗಿಸಲು ಕಷ್ಟವಾಗುತ್ತದೆ ಸಮಸ್ಯೆಯ ಆಯಾಮದ ಏನೇ ಇರಲಿ 500 ಅಥವಾ 1000 ಬಸ್ ಬಾರ್ ಸಮಸ್ಯೆಯನ್ನು ಪರಿಗಣಿಸುತ್ತದೆ ಎಂದು ಭಾವಿಸೋಣ ಆದ್ದರಿಂದ ಪುನರಾವರ್ತನೆಗಳ ಸಂಖ್ಯೆಗಳು ಹೆಚ್ಚು ಅಥವಾ ಕಡಿಮೆ ಸ್ವತಂತ್ರ ಎಂದು ನೀವು ಕಾಣಬಹುದು ಆದ್ದರಿಂದ ನಾವು ಏನು ಮಾಡುತ್ತಿದ್ದೇವೆಂದರೆ ಈಗ ನಾವು ಅದೇ 15 ಮತ್ತು 16 ಸಮೀಕರಣವನ್ನು ಪುನಃ ಬರೆಯುತ್ತಿದ್ದೇವೆ ಮತ್ತೆ 50 ಮತ್ತು 51 ಅನ್ನು ಇಲ್ಲಿ ಬರೆಯುತ್ತೇವೆ ಆದ್ದರಿಂದ ಇಂಜೆಕ್ಟೆಡ್ ಪವರ್ ಮತ್ತು ಬಸ್ i ಮೊದಲು ಪಡೆದ ಶಕ್ತಿಗೆ P1 ಸಮಾನವಾಗಿರುತ್ತದೆ k ಯು 1 ರಿಂದ n ಗೆ ಸಮನಾಗಿರುತ್ತದೆ Vi Vk Yik ಆದ್ದರಿಂದ ಪ್ರಮಾಣವನ್ನು ಬದಲಾಯಿಸುವುದಿಲ್ಲ ಏಕೆಂದರೆ ಇವೆಲ್ಲವೂ ಪ್ರಮಾಣ ಬಾರ್ ಆಗಿರುವುದರಿಂದ cos ik ik ಎಂದಾಗುವುದು ಆದ್ದರಿಂದ Qi k1nVi Vk Yiksin ik ik ಇದುಸಮೀಕರಣ 51 ಆದ್ದರಿಂದ ಇದು ನನ್ ಲೀನಿಯರ್ ಸಮೀಕರಣಗಳ ಒಂದು ಗುಂಪಾಗಿದೆ ಮತ್ತು ಆದರೆ ಇಲ್ಲಿ ನೀವು PQ ಬಸ್ ಮತ್ತು PV ಬಸ್ ಅನ್ನು ಸರಿಯಾಗಿ ಪರಿಗಣಿಸಬೇಕು ಆದ್ದರಿಂದ 50 ಮತ್ತು 51 ಸಮೀಕರಣವನ್ನು ಅರ್ಥೈಸಿಕೊಳ್ಳಿ ಅಂದರೆ ಈ 2 ಸಮೀಕರಣಗಳು ಸ್ವತಂತ್ರ ವೇರಿಯೇಬಲ್'ಗಳ ವಿಷಯದಲ್ಲಿ ನನ್ ಲೀನಿಯರ್ ಬೀಜಗಣಿತದ ಸಮೀಕರಣಗಳ ಗುಂಪೆಂದು ಪರಿಗಣಿಸಿ ಆದ್ದರಿಂದ ಪ್ರತಿ ಯೂನಿಟ್ನಲ್ಲಿ ವಿದ್ಯುದಾವೇಶದ ಪ್ರಮಾಣ ಮತ್ತು ರೇಡಿಯನ್ಗಳಲ್ಲಿ ಹಂತದ ಕೋನಗಳಿರುತ್ತವೆ ಆದ್ದರಿಂದ ಪ್ರತಿ ಲೋಡ್ ಬಸ್ಗೆ 2 ಸಮೀಕರಣಗಳನ್ನು ನೀಡಲಾಗುತ್ತದೆ 50 ಮತ್ತು 51 ರ ಸಮೀಕರಣದಿಂದ ನೀಡಲಾಗುತ್ತದೆ ಎಂದು ನಾವು ಸುಲಭವಾಗಿ ಗಮನಿಸಬಹುದು ಅಂದರೆ ಪ್ರತಿ ಲೋಡ್ ಬಸ್ಗೆ Pi ಮತ್ತು Qi ಗೆ ಸಮೀಕರಣ 50 ಮತ್ತು 51 ಕ್ಕೆ ನೀಡಲಾಗಿದೆ ಆದ್ದರಿಂದ 50 ರ ಸಮೀಕರಣದಿಂದ ನೀಡಲಾದ ಪ್ರತಿ ವಿದ್ಯುದಾವೇಶ ನಿಯಂತ್ರಣ ಬಸ್ಗೆ ಒಂದು ಸಮೀಕರಣ ಮತ್ತು ಅದು PV ಬಸ್ ಆಗಿದ್ದರೆ ನಿಮ್ಮ ವಿದ್ಯುದಾವೇಶ ಪ್ರಮಾಣವು ಸ್ಥಿರವಾಗಿ ಉಳಿಯುತ್ತದೆ ಆದ್ದರಿಂದ ಆ ಸಮಯದಲ್ಲಿ P 50 ನೇ ಸಮೀಕರಣದಿಂದ ತಿಳಿದಿರುತ್ತದೆ ಆದ್ದರಿಂದ ನೀವು ಈಗ ಟೇಲರ್ ಸರಣಿಯಲ್ಲಿ 50 ಮತ್ತು 51 ಸಮೀಕರಣವನ್ನು ವಿಸ್ತರಿಸಬೇಕು ಮತ್ತು ಹೆಚ್ಚಿನ ಪದವನ್ನು ನಿರ್ಲಕ್ಷಿಸಬೇಕು ಅಂದರೆ ಈ ಸಮೀಕರಣಗಳು ಸರಿಯಾಗಿವೆ ಏಕೆಂದರೆ ಈ ಎಲ್ಲಾ ವಿಷಯಗಳು ನಾವು ಪುನರಾವರ್ತಿತವಾಗಿ ಪರಿಹರಿಸಬೇಕಾಗಿದೆ ಆದ್ದರಿಂದ ಅಲ್ಲಿ ಇವು ರೇಖಾತ್ಮಕವಲ್ಲದ ಸಮೀಕರಣವಾಗಿದ್ದು ಟೇಲರ್ ಸರಣಿಯಲ್ಲಿTaylor series ಹೇಗೆ ವಿಸ್ತರಿಸಬೇಕೆಂದು ರೇಖಾತ್ಮಕವಲ್ಲದ ಸಮೀಕರಣದಲ್ಲಿ ನಾವು ಈಗ ನೋಡಿದ್ದೇವೆ ಆದ್ದರಿಂದ Piಮತ್ತು Qi ನ್ನು ಟೇಲರ್ ಸರಣಿಯಲ್ಲಿ ವಿಸ್ತರಿಸಬೇಕಾಗಿದೆ ಮತ್ತು ಅದು ಹೇಗೆ ಸರಿಯಾಗಿ ನಡೆಯುತ್ತಿದೆ ಎಂಬುದನ್ನು ನೀವು ನೋಡಬೇಕು ಆದ್ದರಿಂದ ಈ ಸಂದರ್ಭದಲ್ಲಿ ಈ ಪ್ರಕರಣಕ್ಕೆ ಏನಾಗಬಹುದು ಎಂದರೆ ಬಸ್ 1 ನಿಧಾನಗತಿಯ ಬಸ್ ಎಂದು ಊಹಿಸಬಹುದು ಆದ್ದರಿಂದ i ಇದು 2 ರಿಂದ nವರೆಗೆ ಸಮನಾಗಿರುತ್ತದೆ ಬಸ್ 1 ಒಂದು ಸಡಿಲವಾದ ಬಸ್ ಆದ್ದರಿಂದ ಆ ಸಂದರ್ಭದಲ್ಲಿ ಏನಾಗುತ್ತದೆ ನೀವು ಟೇಲರ್ ಸರಣಿಯಲ್ಲಿ ಈ ವಿಷಯವನ್ನು ವಿಸ್ತರಿಸಿದರೆ ಮತ್ತು ಹೆಚ್ಚಿನ ಪದಗಳನ್ನು ನೀವು ನಿರ್ಲಕ್ಷಿಸಿದರೆ ಗಣಿತದ ವಿಷಯದ0ತೆಯೇ ಇರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಬಸ್ 1 ನಿಧಾನಗತಿಯ ಬಸ್ ಮತ್ತು p ಯು ಪುನರಾವರ್ತನೆಯ ಎಣಿಕೆ ಆದ್ದರಿಂದ ಇದು ∆P2 ∆P3 ∆Pn ವರೆಗೆ ಇದು p∆P ಭಾಗವಾಗಿರುತ್ತದೆ ಮತ್ತು ನಂತರ ಅಲ್ಲಿ ಹೊಂದಿಕೆಯಾಗುವುದಿಲ್ಲ ಮತ್ತು ∆Q2 ∆Q3 ∆Qn ವರೆಗೆ ಇರುತ್ತದೆ ಮ್ಯಾಟ್ರಿಕ್ಸ್ ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು ∆P2 ಎಲ್ಲೆಡೆ ಪ್ರತಿ ಸಲ p ಎಂದರೆ ಪುನರಾವರ್ತನೆ ಎಣಿಕೆ ಆದ್ದರಿಂದ p ಯ ಬಗ್ಗೆ ಮತ್ತೆ ಮತ್ತೆ ಹೇಳುತ್ತಿಲ್ಲ ಆದರೆ ನೀವು ಅದನ್ನು ಎಲ್ಲೆಡೆ ನೋಡಬಹುದು p ಎಂದರೆ ಪುನರಾವರ್ತನೆ ಎಣಿಕೆ ನಾನು ಈ ಪಾರ್ಶಲ್ ಡಿರೈವಿಟಿ ದ ಬಗ್ಗೆ ಹೇಳುತ್ತೇನೆ dP2d2 dP2d3 dP2dn ಇದು ಡೆಲ್ಟಾಕ್ಕೆ ಸಂಬಂಧಿಸಿದೆ ಮತ್ತು ಈ ಭಾಗವು d2 d3 dn ಮುಂದಿನದು dV2 dV3 dVnಇವೆಲ್ಲವೂ ಪ್ರಮಾಣದಲ್ಲಿನ ಬದಲಾವಣೆಗಳು ಮತ್ತು ನಂತರ dP2dV2 dP2dV3 dP2dVnಇವೆಲ್ಲವೂ ಪ್ರಮಾಣ ಮತ್ತು ಸ್ಥಿರವಾಗಿ ಇರುವುದು ಅಂತೆಯೇ dP3d2 d3d3 dP3dn ಅಂದರೆ ನೀವು dP2 ಗಾಗಿ ತೆಗೆದುಕೊಳ್ಳುವಾಗ dP2 ಎಲ್ಲಾ ಉತ್ಪನ್ನ 2 3 n ಗೆ ಸಂಬಂಧಿಸಿದಂತೆ ತೆಗೆದುಕೊಳ್ಳುತ್ತಿದೆ ಮತ್ತು ಅದು ಡೆಲ್ಟಾದ ಮೇಲೆ dP2d2 ಡೆಲ್ಟಾ p 2 ಆಗಿರುವಾಗ ಮತ್ತು ಹೀಗೆ ಈ ಭಾಗವು dP2 dV2 dP2dV3 3 ಆಗಿರುತ್ತದೆ ಅಂತೆಯೇ ಇಲ್ಲಿ dP3d2 dP3d3 dP3dn ಅದೇ ರೀತಿ ಇಲ್ಲಿ dP3 dV2 dP3 dV3 dP3 dVn ಈ ರೀತಿಯಾಗಿ n ನೇ ಅವಧಿವರೆಗೆ ಹಾಗೆಯೇ Q ಕೂಡ dQ2 ಭಾಗಿಸು d2 dQ2 d3 dQ2 dn ಮತ್ತು ಇಲ್ಲಿ dQ2 dV2 ವಿದ್ಯುದಾವೇಶ ಪ್ರಮಾಣ ಖ0ಡಿತವಾಗಿ ಈ ರೀತಿಯಲ್ಲಿ dQ2 dV3 dQ2 dVn ಯನ್ನು ನೀವು ನಿರ್ಮಿಸಬಹುದು ಆದ್ದರಿಂದ ಇದು ನಿಜವಾಗಿ ಇಲ್ಲಿ ವಿಭಜನೆಯಾಗಿದೆ ಇಲ್ಲಿ ಎಲ್ಲಾ ಬಸ್ಸುಗಳು PQ ಬಸ್ಸುಗಳಾಗಿವೆ ಎಂದು ಊಹಿಸಿಕೊಂಡು ನಂತರ PV ಬಸ್ ನೋಡುತ್ತೇವೆ ಆದ್ದರಿಂದ ಇದು d2 d3 dnಮತ್ತು ಇದು dV2dV3dVn ಇವೆಲ್ಲವೂ ಪ್ರಮಾಣಗಳಾಗಿವೆ ಆದ್ದರಿಂದ ಇದು ವಾಸ್ತವವಾಗಿ 52 ಸಮೀಕರಣವಾಗಿದೆ ಆದ್ದರಿಂದ ಈ ಸಮೀಕರಣವು ಈ ಭಾಗದಲ್ಲಿ ಇದು ನಿಜವಾದ ಸಮೀಕರಣ n 1 ಏಕೆಂದರೆ ಬಸ್ 1 ಕೇವಲ ಸ್ಲಾಕ್ ಬಸ್ ಆಗಿದೆ ಈ ವಿಭಾಗವು ಈ ಮ್ಯಾಟ್ರಿಕ್ಸ್n 1 ಇದು ಸಹ n 1 ಎಂದರ್ಥ ಅಂದರೆ ಮ್ಯಾಟ್ರಿಕ್ಸ್ನ ಸಂಪೂರ್ಣ ಆಯಾಮವು 2n 12 ಎ0ದಾಗಿರುತ್ತದೆ ಹಾಗಾಗಿ ಇದರ ಅರ್ಥ ಈ ಸಮೀಕರಣ 52 ನ್ನು ಸ್ಲಾಕ್ ಬಸ್ 1 ಎ0ದು ಪರಿಗಣಿಸಲಾಗಿದೆ ಆದ್ದರಿ0ದ ಈ ಸಮೀಕರಣವನ್ನು ಸಾಮಾನ್ಯವಾಗಿ ∆P ∆Q ಸಮ J1 J2 J3 J4 ∆δ ∆V ಎ0ದು ಬರೆಯಬಹುದು ಸರಿ ∆P ಯು ∆P2 ∆P3 ∆Pn ವೆಕ್ಟರ್ ಗೆ ಸಮವಾಗಿದೆ ಹಾಗೆಯೆ ∆Q ವು ∆Q2 ∆Q3 ∆Qn ಸಮವಾಗಿದೆ ಮತ್ತು J1 ವು ಮ್ಯಾಟ್ರಿಕ್ಸ್ ಗೆ ಸಮವಾಗಿದೆ ಅದು ಮತ್ತು ಡೆಲ್ಟಾ J2 ವು ಮ್ಯಾಟ್ರಿಕ್ಸ್ J3 ಸಮ ಮತ್ತು ಇದು J4 ಗೆ ಸಮವಾಗಿದೆ ಈಗ ಸಾಮಾನ್ಯವಾಗಿ ಪ್ರಸರಣ ರೇಖೆಯ ವಿದ್ಯುತ್ ವ್ಯವಸ್ಥೆಯಲ್ಲಿ ಏನಾಯಿತು ಎಂದು ನೋಡುವುದಾದರೆ ಅವುಗಳು R ರ X ಗೆ ಅನುಪಾತದಲ್ಲಿ R ನ ಬೆಲೆ ಕಡಿಮೆಯಾಗಿರುತ್ತದೆ ಅಲ್ಲಿ R ಕಡಿಮೆ ಮತ್ತು ಪ್ರತಿಕ್ರಿಯಾತ್ಮಕತೆಯು ಹೆಚ್ಚಾಗಿರುತ್ತದೆ ಆದ್ದರಿಂದ ಅಂತಹ ವ್ಯವಸ್ಥೆಗೆ ನೈಜ ವಿದ್ಯುತ್ ಹೊಂದಿಕೆಯಾಗುವುದಿಲ್ಲ ∆P ವಿದ್ಯುತ್ ವೋಲ್ಟೇಜ್ ಪರಿಮಾಣದಲ್ಲಿನ ಬದಲಾವಣೆಗಳಿಗೆ ಕಡಿಮೆ ಸಂವೇದನಾಶೀಲವಾಗಿರುತ್ತದೆ ಇದರರ್ಥ ನೀವು ∆P2 ∆V2ಡಿರೈವಿಟಿವ್ ವನ್ನು ತೆಗೆದುಕೊಂಡರೆ ಈ ಬದಲಾವಣೆಗಳು ನಿಮ್ಮ ನಿಜವಾದ ಶಕ್ತಿಯ ಬದಲಾವಣೆಗಳು ಸಣ್ಣ ಪ್ರಮಾಣದ ವೋಲ್ಟೇಜ್ ಬದಲಾವಣೆಗೆ ಕಡಿಮೆ ಸಂವೇದನಾಶೀಲವಾಗಿರುತ್ತದೆ ನೈಜ ವಿದ್ಯುತ್ ಅಸಾಮರಸ್ಯಕ್ಕಾಗಿ ∆P ವಿದ್ಯುತ್ ವೋಲ್ಟೇಜ್ ಪ್ರಮಾಣದಲ್ಲಿನ ಬದಲಾವಣೆಗಳಿಗೆ ಕಡಿಮೆ ಸಂವೇದನಾಶೀಲವಾಗಿರುತ್ತದೆ ಮತ್ತು ಫೇಸ್ ಕೋನದಲ್ಲಿನ ಬದಲಾವಣೆಗಳು ಬಹಳ ಸೂಕ್ಷ್ಮವಾಗಿರುತ್ತದೆ ಇವು ಫೇಸ್ ಕೋನದಲ್ಲಿ ಗಮನಾರ್ಹವಾದ ಸೂಕ್ಷ್ಮ ಬದಲಾವಣೆಯಾಗಿವೆ ಆದರೆ ಅದಕ್ಕೆ ಸಂಬಂಧಿಸಿದಂತೆ ಈ ಒಂದು ವಿದ್ಯುತ್ ವೋಲ್ಟೇಜ್ ಪರಿಮಾಣದಲ್ಲಿ ಅಷ್ಟಾಗಿ ಸೂಕ್ಷ್ಮವಾಗಿರುವುದಿಲ್ಲ ಆದ್ದರಿಂದ ಈ ಸಂದರ್ಭದಲ್ಲಿ ಈ ಪದವು ಮ್ಯಾಟ್ರಿಕ್ಸ್ ಅನ್ನು ನಿರ್ಲಕ್ಷಿಸುತ್ತದೆ ಅಂತೆಯೇ ಪ್ರತಿಕ್ರಿಯಾತ್ಮಕ ಶಕ್ತಿಯ ಹೊಂದಿಕೆಯಾಗದ ಕಾರಣ ∆Q ಕೋನಗಳಲ್ಲಿ ಕಡಿಮೆ ಸಂವೇದನಾಶೀಲ ಬದಲಾವಣೆ ಮಾಡುತ್ತವೆ ಆದ್ದರಿಂದ ಪ್ರತಿಕ್ರಿಯಾತ್ಮಕ ಶಕ್ತಿಯ ಬದಲಾವಣೆಗಳು ಕೋನದಲ್ಲಿನ ಬದಲಾವಣೆಗಳಿಗೆ ಸಾಕಷ್ಟು ಕಡಿಮೆ ಸಂವೇದನಾಶೀಲವಾಗಿರುತ್ತದೆ ಆದರೆ ವಿದ್ಯುತ್ ವೋಲ್ಟೇಜ್ ಪರಿಮಾಣದಲ್ಲಿನ ಬದಲಾವಣೆಗಳಿಗೆ ಬಹಳ ಸೂಕ್ಷ್ಮವಾಗಿರುತ್ತದೆ ಇದರರ್ಥ ಈ ಭಾಗವನ್ನು ಈ ಮ್ಯಾಟ್ರಿಕ್ಸ್ ಪರಿಗಣಿಸುವುದಿಲ್ಲ ಆದ್ದರಿಂದ ಇದರರ್ಥ ಇದು J1 J2 J3 J4 ಅಂದರೆ J2ಮತ್ತು J3 ಉಪ ಸೆಟ್ಗಳು 0 ಆಗಿರುತ್ತದೆ ಆದ್ದರಿಂದ ಈ 2 ವಿಷಯಗಳನ್ನು ಪರಿಗಣಿಸಲಾಗುವುದಿಲ್ಲ ಆದರೆ J1 ಮತ್ತು J4 ಅನ್ನು ಪರಿಗಣಿಸಲಾಗುತ್ತದೆ ∆δ ∆V ಸರಿ ಏಕೆಂದರೆ ಇದು ನಿಮ್ಮ V1 ಡೀ ಕಪಲ್ ಮಾಡಲಾಗಿದೆ ಮತ್ತು ನೀವು ಎರಡನ್ನು ಪರಿಗಣಿಸಿದರೆ ಒಂದನ್ನು ಕಪಲ್ ಮಾಡಲಾಗುತ್ತದೆ ಅದರಿಂದ ಇದರ ಅರ್ಥ ನೀವು ∆PJ1∆δ ಮತ್ತು ∆QJ4∆V ಎಂದು ಬರೆಯಬಹುದು ಇಲ್ಲಿ ಪರಿಮಾಣ ∆V ಅರ್ಥವಾಗುವಂತದ್ದು ಅದರಿಂದ ಇದು ಸಮೀಕರಣ 54 ಎಂದರೆ ∆PJ1∆δ ಇದು ಸಮೀಕರಣ 55 ಮತ್ತು ಇದು ಸಮೀಕರಣ 56 ಅದರಿಂದ ವಿದ್ಯುತ್ ವೋಲ್ಟೇಜ್ ನಿಯಂತ್ರಣ ಬಸ್ಸುಗಳಿಗೆ ವಿದ್ಯುತ್ ವೋಲ್ಟೇಜ್ ಪ್ರಮಾಣವು ತಿಳಿದಿದೆ ಅಂದರೆ ವಿದ್ಯುತ್ ಆವೇಶ ನಿಯಂತ್ರಣ ಬಸ್ ವಿದ್ಯುತ್ ಆವೇಶ ಪ್ರಮಾಣ ತಿಳಿದಿದ್ದರೆ m ಬಸ್ ವ್ಯವಸ್ಥೆಗಳ ವೋಲ್ಟೇಜ್ ಕಂಟ್ರೋಲ್ ಬಸ್ J1 ಯಾವಾಗಲೂ n 1 ಕ್ರಮ ದಲ್ಲಿ ಇರುತ್ತದೆ ಯಾಕೆ0ದರೆ ಇದು J1 ಮ್ಯಾಟ್ರಿಕ್ಸ್ ಇದು J1 ಮ್ಯಾಟ್ರಿಕ್ಸ್ ವಾಸ್ತವವಾಗಿ ನಿಮ್ಮ J4 ಮ್ಯಾಟ್ರಿಕ್ಸ್ ಆದ್ದರಿಂದ ಇದು PV ಬಸ್ ಆಗಿದ್ದರೆ PV ಬಸ್ Q ಮತ್ತು δ ನಲ್ಲಿ P ಮತ್ತು ವೋಲ್ಟೇಜ್ ಪ್ರಮಾಣವಾಗಿದೆಯೆಂದು ತಿಳಿದಿದೆ Q ಮತ್ತು ತಿಳಿದಿಲ್ಲ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಇದು n 1 ಮ್ಯಾಟ್ರಿಕ್ಸ್ ಆಗಿ ಉಳಿಯುತ್ತದೆ ಆದರೆ ನೀವು PV ಬಸ್ ಹೊಂದಿರುವಾಗ ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಏನಾಗುತ್ತದೆ ಎಂದರೆ ನೀವು ಬಸ್ ವ್ಯವಸ್ಥೆಯನ್ನು ಹೊಂದಿದ್ದೀರಿ ಮತ್ತು ನಿಮ್ಮಲ್ಲಿ n m ಸಂಖ್ಯೆಯ PV ಬಸ್ಗಳಿವೆ ಎಂದು ಭಾವಿಸೋಣ ಆಗ J4 ನ ಕ್ರಮವು ಆಗುತ್ತದೆ ಏಕೆಂದರೆ ವಿದ್ಯುತ್ ವೋಲ್ಟೇಜ್ ಪ್ರಮಾಣವು ಸರಿಯಾಗಿ ತಿಳಿದಿದೆ ಆದ್ದರಿಂದ ಇಲ್ಲಿ ಎಲ್ಲಿಯಾದರೂ ವೋಲ್ಟೇಜ್ ಗಳಿದ್ದರೆ ಎಲ್ಲೆಲ್ಲಿ ಬಸ್ಸುಗಳ ವಿದ್ಯುತ್ ಆವೇಶ ಪ್ರಮಾಣ P V ಬಸ್ಸ್ ಗೆ ತಿಳಿದಿದ್ದರೆ ಆ ∆V ಬದಲಾವಣೆಗಳು ಇಲ್ಲಿ ಗೋಚರಿಸುವುದಿಲ್ಲ ಆದ್ದರಿಂದ ಇದರ ಅರ್ಥವೇನೆಂದರೆ J4 ನ ಕ್ರಮವು ಆಗಿದೆ ಈಗ 10 ಬಸ್ ಸಮಸ್ಯೆ ಇದೆ ಎಂದು ಭಾವಿಸೋಣ ಆಗ J1 9 9 ಮ್ಯಾಟ್ರಿಕ್ಸ್ ಆಗಿರುತ್ತದೆ ಮತ್ತು 10 ಬಸ್ ಸಮಸ್ಯೆಯಲ್ಲಿ ನಿಮ್ಮ 3 PV ಬಸ್ಸುಗಳನ್ನು ನೀವು 3 PV ಬಸ್ಸ ಎಂದು ಕರೆಯಿರಿ ಅದು 10 1 3 ಆಗಿರುತ್ತದೆ ಅಂದರೆ ಅದು 6 6 ಆಗಿರುತ್ತದೆ J4 ವು 6 6 ಆದರೆ ಇದು 9 9 ಆಗಿರುತ್ತದೆ ಆದ್ದರಿಂದ PV ಬಸ್ ನ್ನು ಒಂದು ಉದಾಹರಣೆಯಾಗಿ ಪರಿಗಣಿಸಿದ ನಂತರ ನೋಡೋಣ ಆದ್ದರಿಂದ ಈಗ J1 ನ ಕರ್ಣೀಯ ಅಂಶಗಳು ಎಂದು ನೀವು ಕರೆಯುತ್ತೀರಿ ಹಾಗಾಗಿ ಇದು J1 ಮ್ಯಾಟ್ರಿಕ್ಸ್ ಆಗಿದೆ ಆದ್ದರಿಂದ ಕರ್ಣೀಯ ಅಂಶಗಳು ∆P2∆2 ∆P3∆3 ∆Pn∆n ಸಾಮಾನ್ಯವಾಗಿ ∆Pi∆i ಆಗಿದೆ ಆದ್ದರಿಂದ ಈ ರೀತಿಯಾಗಿ ನಾವು ಮೊದಲು ಕರ್ಣೀಯ ಮತ್ತು ನಂತರ ಕರ್ಣೀಯವಲ್ಲದ ಅಂಶಗಳನ್ನು ಪಡೆಯಬೇಕು ಆದ್ದರಿಂದ ಇದು ನಿಮ್ಮ Pi ನ ಅಭಿವ್ಯಕ್ತಿಯಾಗಿರುವುದು ಆದ್ದರಿಂದ ಇಲ್ಲಿ ನೀವು ಇದೀಗ ಡೇರಿವಿಟಿವನ್ನು ತೆಗೆದುಕೊಳ್ಳಬೇಕಾಗಿದೆ ಆದ್ದರಿಂದ ನಿಮ್ಮ ಮೊದಲನೆಯ dPi∆i ಅನ್ನು ತೆಗೆದುಕೊಂಡರೆ dPi∆i ಕರ್ಣೀಯ ಅಂಶವು k 1 ರಿಂದ n ಗೆ ಸಮಾನವಾಗಿರುತ್ತದೆ ಮತ್ತು k ಯು i ಗೆ ಸಮನಾಗಿರುವುದಿಲ್ಲ Qi k1nVi Vk Yiksin ik ik ಡೇರಿವಿಟಿವ ಅನ್ನು ತೆಗೆದುಕೊಂಡರೆ ಅದು Vi Vk Yik ಕೊಸೈನ್ ಆಗಿರುತ್ತದೆ ಈಗ ಡೇರಿವಿಟಿವನ್ನು ತೆಗೆದುಕೊಂಡರೆ ಮೈನಸ್ ಡೆಲ್ಟಾಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಮೈನಸ್ ಹೊರಬರುತ್ತದೆ ಆದ್ದರಿಂದ ಅಂತಿಮವಾಗಿ ಅದು ಪ್ಲಸ್ ಆಗಿರುತ್ತದೆ ಆದ್ದರಿಂದ ಇದು Vi Vk Yik ik ik ಆಗಿರುತ್ತದೆ ಆದರೆ ಇಲ್ಲಿ ಸಂಕಲನ ಚಿಹ್ನೆ ಇರುತ್ತದೆ ಈಗ ಪ್ರಶ್ನೆಯೆಂದರೆ ಈ ಸಂಕಲನ ವಿಷಯ ಏಕೆ ಬರುತ್ತದೆ ಸ್ಪಷ್ಟೀಕರಣಕ್ಕಾಗಿ ನಾವು ಏನು ಮಾಡುತ್ತೇವೆ ಎಂಬುದು ಆದ್ದರಿಂದ ನೀವು ಏನು ಮಾಡಬಹುದೆಂದರೆ ಈ ವಿಷಯಕ್ಕಾಗಿ ಕೇವಲ ನಿಮ್ಮ ತಿಳುವಳಿಕೆಗಾಗಿ ಉದಾಹರಣೆಗೆ ಇದನ್ನು ತೆಗೆದುಕೊಳ್ಳಿ ನೀವು ಈ ಸಮೀಕರಣವನ್ನು ತೆಗೆದುಕೊಳ್ಳಿ ಈ ಸಮೀಕರಣವನ್ನು ಅರ್ಥಮಾಡಿಕೊಳ್ಳುವ ಉದ್ದೇಶಕ್ಕಾಗಿ ನಾವು n ನ್ನು 4 ಎಂದು ಭಾವಿಸೋಣ ಮತ್ತು ಈ Pi ಸಮೀಕರಣವನ್ನು ನಾವು ಈ ರೀತಿ ಬರೆಯಬಹುದು Pi ಯು k ಗೆ ಸಮಾನವಾಗಿದೆ k 1 ರಿಂದ 4 ಕ್ಕೆ ಸಮಾನವಾಗಿರುತ್ತದೆ ನಂತರ Vi Vk Yik ನಂತರ cos⁡θik ik ಮತ್ತು ಇದು ವಿಷಯ ಆದ್ದರಿಂದ k ಎನ್ನುವುದು 1 ರಿಂದ 4 ಕ್ಕೆ ಸಮನಾಗಿರುತ್ತದೆ ಈಗ ವಿಸ್ತರಿಸಿದರೆ ಇದನ್ನು Pi ಎಂದು ಹೇಳುವಿರಿ ಇದನ್ನು ಈಗ i 2 ಎಂದು ವಿಸ್ತರಿಸಬೇಕಾಗಿದೆ ಯಾಕೆಂದರೆ ಬಸ್ 1 ಸ್ಲಾಕ್ ಬಸ್ ಅಂದರೆ P2 ವು k ಗೆ ಸಮನಾಗಿರುತ್ತದೆ ಅದೇ ರೀತಿ 1 ರಿಂದ 4 ಕ್ಕೆ ಸಮನಾಗಿರುತ್ತದೆ ಮತ್ತು V2 VkY2k ಕೊಸೈನ್ ನಂತರ i ವು 2 k ಮೈನಸ್2ಪ್ಲಸ್ k ಸಮಾನವಾಗಿರುತ್ತದೆ ಇದೀಗ ನೀವು ಏನು ವಿಸ್ತರಿಸುತ್ತೀರಿ ಎಂದು ನಿಮಗೆ ತಿಳಿದಿದೆ ನಾನು ಇದನ್ನು ತೋರಿಸುತ್ತೇನೆ ಆದ್ದರಿಂದ ಇದನ್ನು ವಿಸ್ತರಿಸಿದರೆ P2 ಆಗುತ್ತದೆ P2k14|V2||VK||y2k| 2k 2k ಆದ್ದರಿಂದ ಅದು V2 ಆಗುತ್ತದೆ ಮತ್ತು V1 Y21 cos 21 21 ನಂತರ k 2 ಆಗುತ್ತದೆ ಆದ್ದರಿಂದ V2 ವು V2 ನ ಸ್ಕ್ವೇರ್ ಆಗಿರುತ್ತದೆ ವಾಸ್ತವವಾಗಿ V2 V2 V2 2 ಹೇಗಾದರೂ Y22 cos 22 22 ಆದ್ದರಿಂದ ಈ 2 2 ರದ್ದುಗೊಳಿಸಲಾಗುತ್ತವೆ ನಂತರ V2 ಜೊತೆಗೆ V3 Y23 cos 23 23 ಇನ್ನೂ ನಾಲ್ಕು ತೆಗೆದುಕೊಂಡಾಗ ಇದು ಮೂರನೆಯದು ಆದ್ದರಿಂದ ಜೊತೆಗೆ k 4 V2 ನಂತರ ನಿಮ್ಮ V4 ಮತ್ತು Y24 ನಂತರ cos 24 24 ಇದು ನಾವು ತೆಗೆದುಕೊಂಡ ನಾಲ್ಕನೇ ಪದ ಆದರೆ ಇದು ವಾಸ್ತವವಾಗಿ V22 ಆಗಿದೆ ಆದ್ದರಿಂದ ನೀವು ಡೇರಿವಿಟಿವನ್ನು ತೆಗೆದುಕೊಂಡರೆ ಈ 2 ರದ್ದಾಗುತ್ತದೆ ನಾವು ಡೆಲ್ಟಾ ಕ್ಷಮಿಸಿ dPidi dPidi ಮೇಲೆ ಸಾಮಾನ್ಯ ಡೆಲ್ಟಾ P2 ನಲ್ಲಿ ಡೇರಿವಿಟಿವನ್ನು ತೆಗೆದುಕೊಂಡಿದ್ದೇವೆ ಅದು ಕರ್ಣೀಯವಾಗಿದ್ದು ಅದರಿಂದ i2 ಅಂದರೆ ಈ ಸಮೀಕರಣದ dP2d2ರ ಡೇರಿವಿಟಿವ ಅನ್ನು 2ಗೆ ಸಂಬಂಧಿಸಿದಂತೆ ತೆಗೆದುಕೊಳ್ಳಬೇಕು ನೀವು 2 ಕ್ಕೆ ಸಂಬಂಧಿಸಿದಂತೆ ಡೇರಿವಿಟಿವನ್ನು ತೆಗೆದುಕೊಂಡರೆ 2ಇಲ್ಲಿರುವುದನ್ನು ನೀವು ಕಾಣಬಹುದು ಆದ್ದರಿಂದ ನೀವು ಈ ಪದವನ್ನು ಡೇರಿವಿಟಿವದೊಂದಿಗೆ ತೆಗೆದುಕೊಂಡಾಗ ಅಸ್ತಿತ್ವದಲ್ಲಿದ್ದರೆ ಅದು ಎರಡನೆಯ 2 cos ಪದದಿಂದ ಸ್ವತಂತ್ರವಾಗಿರುತ್ತದೆ ಆದ್ದರಿಂದ ನಾನು ಮತ್ತೊಮ್ಮೆ ಪುನಃ ಬರೆದರೆ ಅದು P2 ವು V2cos 21 21 ಗೆ ಸಮಾನವಾಗಿರುತ್ತದೆ ಮತ್ತು ನಂತರ V2V2 ಆಗುವುದು ಆದ್ದರಿಂದ ಅದು 2 ನಂತರ Y22 ನಂತರ cos ಏಕೆಂದರೆ 2ರದ್ದಾಗಲಿದ್ದು ಮುಂದಿನ ಪದ V2 ಮತ್ತು V23 Y23 ನಂತರ cos 23 23 ಆಗುವುದು ನಂತರ ಕೊನೆಯ ಪದವು V2 V4ಮತ್ತು Y24 ನಂತರ cos 24 24 ನೀವು dP2ಡೇರಿವಿಟಿವನ್ನು dP2d2 ಮೂಲಕ ತೆಗೆದುಕೊಳ್ಳುವಾಗ ಡೇರಿವಿಟಿವ 2ಅಸ್ತಿತ್ವದಲ್ಲಿರುತ್ತದೆ ಇಲ್ಲಿ ಈ ಪದ 2ವು 0 ಆಗಿರುತ್ತದೆ ಆದರೆ ಇಲ್ಲಿ 2 ಸಹ ತೆಗೆದುಕೊಂಡರೆ ಅದು V2 V1 Y21ಆಗಿದೆ ಕೊಸೈನ್ ಮೈನಸ್ ಕಾರಣದಿಂದಾಗಿ ನೀವು ಮೈನಸ್ ತೆಗೆದುಕೊಂಡರೆ ಮತ್ತು ಮೈನಸ್ 2 ರ ಕಾರಣದಿಂದಾಗಿ ಮತ್ತೊಂದು ಮೈನಸ್ ಹೊರಬರುತ್ತದೆ ಅದು ಪ್ಲಸ್ ಆಗುತ್ತದೆ ಆದ್ದರಿಂದ 21 21 ಇದು ಮೊದಲ ಪದ ಎರಡನೇ ಪದ 0 ಅದು 2 ಕ್ಕೆ ಸಂಬಂಧಿಸಿದಂತೆ ಲೂಪ್ನಲ್ಲಿ ಇಲ್ಲ ಆದರೆ ಈ 2 ಪದಗಳು ಜೊತೆಗೆ ಇರುವುದಿಲ್ಲ V2 V3 ಮತ್ತು Y23 ನಂತರ ಇಲ್ಲಿಯೂ sin 23 23 ಆಗುವುದು ಮತ್ತು ಕೊನೆಯ ಪದ V2V4 Y24 ಹಾಗೂ 24 24 ಇರುತ್ತದೆ ಆದ್ದರಿಂದ ಎಲ್ಲಾ 3 ಹಂತದಲ್ಲಿ ಎರಡನೆಯ ಪದ ಮಾತ್ರ ಇಲ್ಲ ಏಕೆಂದರೆ i ಯು 2 ನೇ ಪದಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ಇದು 2ರಿಂದ ಸ್ವತಂತ್ರವಾಗಿದೆ ಹಾಗೆ ಇದು ರದ್ದಾಗುತ್ತದೆ ಆದ್ದರಿಂದ ಇದು 0 ಆಗಿದ್ದು ಅಂದರೆ 3 ಪದಗಳಿವೆ ಅದಕ್ಕಾಗಿಯೇ ನೀವು ಈ ಒಂದು ಡೇರಿವಿಟಿವನ್ನು ತೆಗೆದುಕೊಂಡಾಗ ಕರ್ಣೀಯ ವಾಗಿದ್ದು sin ಇರುವುದರಿಂದ Vi Vk Yki ಆಗುತ್ತದೆ ಆದ್ದರಿಂದ ಪರಿಮಾಣ Vi Vk Ykisin ik ik k ಯು 1 ಕ್ಕೆ ಸಮನಾಗಿರುತ್ತದೆ ಮತ್ತು k i ಗೆ ಸಮನಾಗಿರುವುದಿಲ್ಲ ಏಕೆಂದರೆ i2 ಈ ಪದವು i ನಿಂದ ಸ್ವತಂತ್ರವಾಗಿರುತ್ತದೆ ಆದ್ದರಿಂದ k ಯು i ಗೆ ಸಮವಲ್ಲ ಹಾಗಾಗಿ ಸಮೀಕರಣದಲ್ಲಿ k 1 ಆಗಿರುವುದು n ಗೆ ಮಾತ್ರ ಆದರೆ ಈ dPi ಕರ್ಣೀಯ ಅಂಶವು ಇವುಗಳೆಲ್ಲದರ ಮೊತ್ತವಾಗಿದೆ ಆದರೆ k ಯು i ಗೆ ಸಮನಾಗಿರುವುದಿಲ್ಲ ಆದರೆ sin ನೊಂದಿಗೆ ಗುಣಿಸಿದಾಗ ಸಮೀಕರಣ 57 ಆಗುತ್ತದೆ